ಹಲೋ ಮತ್ತು ಈ ಉತ್ಪಾದನಾ ವ್ಯವಸ್ಥೆಯ ತಂತ್ರಜ್ಞಾನ ಭಾಗ ಎರಡು ಮಾಡ್ಯೂಲ್ಗಳು 17 ಮತ್ತು 18 ಕ್ಕೆ ಸ್ವಾಗತ ನಿಯಂತ್ರಣ ಚಾರ್ಟ್ನ ಎರಡೂ ಪ್ರಕರಣಗಳನ್ನು ನೀವು ಇಲ್ಲಿ ದಾಖಲಿಸಿದ್ದೀರಿ ಆದ್ದರಿಂದ ನಾವು ಈಗ ಈ ಚಾರ್ಟ್ಗಳನ್ನು ರೂಪಿಸಲು ಪ್ರಾರಂಭಿಸುತ್ತೇವೆ ನಾನು ಮೊದಲೇ ವಿವರಿಸಿದಂತೆ 'X' ರೇಖೆಯು ವಿಶೇಷವಾಗಿ ಬೀಳುತ್ತಿರುವುದನ್ನು ನೀವು ನೋಡಬಹುದು ಸಾಧನಗಳ ಸರಾಸರಿ 0 8758 ಆಗಿತ್ತು ಆದ್ದರಿಂದ 'X' ಅನ್ನು ಹೇಗೆ ದಾಖಲಿಸಲಾಗಿದೆ ಮತ್ತು ನೀವು UCL ಅನ್ನು ಹೊಂದಿದ್ದೀರಿ ಅದು 'X' A2 R' ಅನ್ನು ಆಧರಿಸಿದೆ ಅಲ್ಲಿ A2 ಅನ್ನು 5 ರ ಉಪ ಗುಂಪು ಗಾತ್ರಕ್ಕೆ 1 ಎಂದು ವಿವರಿಸಲಾಗಿದೆ ಮತ್ತು ಅದೇ ರೀತಿ LC X ಅನ್ನು 'X' −A 2R' ಎಂದು ದಾಖಲಿಸಲಾಗಿದೆ ರೆಕಾರ್ಡಿಂಗ್ ಮಾಡುವಾಗ ನಾನು ಇದನ್ನು ವಿವರಿಸಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನೀವು ಹಿಂದಿನ ರೂಪದಲ್ಲಿ ವೀಕ್ಷಣೆಯ ರೆಕಾರ್ಡಿಂಗ್ ಹೊಂದಿದ್ದೀರಿ ಆದ್ದರಿಂದ 'X' ಚಾರ್ಟ್ಗಾಗಿ LCL ಮತ್ತು UCL ಅನ್ನು ನಿರ್ಮಿಸಲಾಗಿದೆ ಅದೇ ರೀತಿ ನಾವು ಈ ನಿರ್ದಿಷ್ಟ ಭಾಗವನ್ನು ನೋಡಿದರೆ ನೀವು UCL ಮತ್ತು LCL ಅನ್ನು ನೋಡಬಹುದು ಆದ್ದರಿಂದ ಅದು LCL ಅಸ್ತಿತ್ವದಲ್ಲಿಲ್ಲ ಏಕೆಂದರೆ ಉಪ ಗುಂಪಿನ ಗಾತ್ರವು 6 ಕ್ಕಿಂತ ಕಡಿಮೆಯಿರುತ್ತದೆ ಮತ್ತು ಆದ್ದರಿಂದ ಇಲ್ಲಿ D3 ಮಿತಿಯು ಶೂನ್ಯಕ್ಕೆ ಸಮಾನವಾಗಿರುತ್ತದೆ ಮತ್ತು D4 ಮೂಲತಃ ಈ ಪ್ರಕರಣದ ವ್ಯಾಪ್ತಿಯು ನಿಜವಾಗಿ 2 11 ಮತ್ತು ನಾನು ಇದನ್ನು ಸೂಚಿಸಿದ್ದೇನೆ ಎಂದು ಭಾವಿಸುತ್ತೇನೆ ಮತ್ತು ಇದು ಚಾರ್ಟ್ ಟೇಬಲ್ನಿಂದ ನೇರವಾಗಿ ಬರಬಹುದು ಈ ನಿರ್ದಿಷ್ಟ ಮಾಡ್ಯೂಲ್ ಅನ್ನು ನಾವು ಪೂರ್ಣಗೊಳಿಸಿದಾಗ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಆದ್ದರಿಂದ ಈ ನಿರ್ದಿಷ್ಟ ವಲಯದಲ್ಲಿ ನೀವು ನಿಜವಾಗಿಯೂ R ಮತ್ತು UCL ಅನ್ನು ಲೆಕ್ಕ ಹಾಕಬಹುದು ವಿಭಿನ್ನ X' ಮೌಲ್ಯಗಳನ್ನು ಸ್ವತಂತ್ರವಾಗಿ ದಾಖಲಿಸುವುದು ಈಗ ನೀವು ಮಾಡಬೇಕಾಗಿರುವುದು ಉದಾಹರಣೆಗೆ ಈ ತೆರೆದ ಚುಕ್ಕೆಗಳು ಆ X' ಮೌಲ್ಯಗಳು ನಿಯಂತ್ರಣ ಮೀರಿದ ಕ್ಷಣ ಈ ನಿರ್ದಿಷ್ಟ UCL ಅಥವಾ LCL ನಿಂದ ಒಂದು ಮೌಲ್ಯವು ಹೊರಹೋಗುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಪ್ರಕ್ರಿಯೆ ನಡೆಯುತ್ತಿರುವ ಮತ್ತು ಅದನ್ನು ಹೇಗೆ ನಿಯಂತ್ರಿಸಬೇಕೆಂಬುದರ ನೈಜ ಸಮಯದ ಉತ್ತಮ ಸೂಚನೆ ಇರುತ್ತದೆ ಉದಾಹರಣೆಗೆ 2 ನೇ ನಿಯಂತ್ರಣ ಪಟ್ಟಿಯಲ್ಲಿ ಕಡಿಮೆ ನಿಖರತೆಯೊಂದಿಗೆ ಮತ್ತು ತಿದ್ದುಪಡಿ ಅಂಶದ ನಂತರ ಏನಾಗುತ್ತದೆ ಎಂಬುದರ ಕುರಿತು ನಾವು ಮಾತನಾಡಿದಾಗ ಇದನ್ನು ಸಂಯೋಜಿಸಲಾಗಿದೆ ಏಕೆಂದರೆ ಹಿಂದಿನ ಮಾದರಿಗಳೆಲ್ಲವೂ ಬಿಸಿಯಾಗಿರುತ್ತವೆ ಮತ್ತು ತಾಪಮಾನದ ಕಾರಣ ಆಯಾಮವು ಸ್ವಲ್ಪ ಬದಲಾಗುತ್ತದೆ ಆದ್ದರಿಂದ ನೀವು ನೋಡುವಂತೆ ಕೆಲವು ಮಾರ್ಪಾಡುಗಳಿವೆ ಆ ಕಾರಣದಿಂದಾಗಿ ಒಂದರಿಂದ ಎರಡನೆಯ ಪ್ರಕರಣಕ್ಕೆ ನಿಮಗೆ ತಿಳಿದಿದೆ ಮತ್ತು ಅದೇ ರೀತಿ ಮತ್ತೆ ಶ್ರೇಣಿ ಚಾರ್ಟ್ ಸಹ UCL ಅಥವಾ LCL ಸಾಧನಗಳ ಪ್ರಕಾರ ಅವು ಬದಲಾಗುತ್ತವೆ ಮತ್ತು ಅವು ಸರಾಸರಿಗಿಂತ ಎಷ್ಟು ದೂರದಲ್ಲಿವೆ ಮತ್ತು ನಿಸ್ಸಂಶಯವಾಗಿ ಬಿಗಿಯಾದ ನಿಯಂತ್ರಣ ಅಥವಾ ಉತ್ತಮ ನಿಯಂತ್ರಣವನ್ನು ಬಹುಶಃ ಎರಡನೆಯ ಸಂದರ್ಭದಲ್ಲಿ ಪ್ರತಿಬಿಂಬಿಸಬಹುದು ಏಕೆಂದರೆ ಇದು ಮಿಲ್ಲಿಂಗ್ ಸ್ಲಾಟ್ ಅಗಲವನ್ನು ಪೋಸ್ಟ್ ಕೂಲಿಂಗ್ ರೆಕಾರ್ಡಿಂಗ್ನ ಅಂಶಕ್ಕೆ ಅನುವು ಮಾಡಿಕೊಡುತ್ತದೆ ಹಾಗಾಗಿ ಇದು ನಿಯಂತ್ರಣ ಚಾರ್ಟ್ ಅನ್ನು ಹೇಗೆ ಯೋಜಿಸಬಹುದು ಎಂಬ ಕಲ್ಪನೆಯನ್ನು ನೀಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಈಗ ಇತರ ಸಮಸ್ಯೆಗಳೆಂದರೆ ಈ ಪಟ್ಟಿಯಲ್ಲಿ ನೀವು ಮಾಡಬಹುದಾದ ಕೆಲವು ಪ್ರಾಥಮಿಕ ತೀರ್ಮಾನಗಳ ಬಗ್ಗೆ ಪ್ರಕ್ರಿಯೆಯು ನಿಯಂತ್ರಣದಲ್ಲಿದೆ ಅಥವಾ ನಿಯಂತ್ರಣದಲ್ಲಿಲ್ಲ ಎಂಬುದು ನೀವು ಮಾಡವ ಮೊದಲ ತೀರ್ಮಾನ ಆದ್ದರಿಂದ ನೀವು ಸೂಚನಾ ನಿಯಂತ್ರಣ ಪ್ರಕ್ರಿಯೆಯನ್ನು ಹೊಂದಿದ್ದೀರಿ ಅಥವಾ ಪ್ರಕ್ರಿಯೆಯಲ್ಲಿ ನಿಯಂತ್ರಣದ ಕೊರತೆಯನ್ನು ಹೊಂದಿರುತ್ತೀರಿ ಆದ್ದರಿಂದ ನಿಯಂತ್ರಣದ ಕೊರತೆಯು ನಿಯಂತ್ರಣ ಪಟ್ಟಿಯಲ್ಲಿ ಎರಡೂ ಬದಿಯಲ್ಲಿರುವ ನಿಯಂತ್ರಣ ಮಿತಿಗಳನ್ನು ಮೀರಿದ ಬಿಂದುಗಳಿಂದ ಸೂಚಿಸಲ್ಪಡುತ್ತದೆ ಮತ್ತು ನಿಯಂತ್ರಣ ಮಿತಿಯಿಂದ ಬಿಂದುಗಳು ಹೊರಬಂದಾಗ ನಾವು ಹೇಳುತ್ತೇವೆ ಪ್ರಕ್ರಿಯೆಯು ನಿಯಂತ್ರಣದಲ್ಲಿಲ್ಲದಿದ್ದಾಗ ಬದಲಾವಣೆಯ ನಿಯೋಜಿಸಬಹುದಾದ ಕಾರಣಗಳು ಇರುತ್ತವೆ ಮತ್ತು ಇದು ಸ್ಥಿರ ಕಾರಣ ವ್ಯವಸ್ಥೆಯಲ್ಲ ಎಂದು ಇದಕ್ಕೆ ವ್ಯತಿರಿಕ್ತವಾಗಿ ಯಾವುದೇ ಬಿಂದುಗಳು ನಿಯಂತ್ರಣ ಮಿತಿಯಿಂದ ಹೊರಗೆ ಬರದಿದ್ದರೆ ನಿಯೋಜಿಸಬಹುದಾದ ಯಾವುದೇ ಕಾರಣಗಳಿಲ್ಲ ಆದ್ದರಿಂದ ಅದು ತುಂಬಾ ಉತ್ತಮವಾದ ವ್ಯಾಖ್ಯಾನವಾಗಿದೆ ನಿಯಂತ್ರಣ ಪಟ್ಟಿಯಲ್ಲಿನ ಪುರಾವೆಗಳೊಂದಿಗೆ ನಿಯಂತ್ರಣದಲ್ಲಿರುವ ಎಲ್ಲಾ ಪ್ರಕ್ರಿಯೆಗಳಿಗೆ ನೀವು ಒಂದು ಪ್ರಕ್ರಿಯೆಯು ನಿಯಂತ್ರಣದಲ್ಲಿದೆ ಉತ್ಪನ್ನದ ಉತ್ಪಾದನೆಗೆ ಅನುಮತಿ ನೀಡಲು ಅಗತ್ಯವಾದದ್ದನ್ನು ನಾವು ನಿರ್ಣಯಿಸುವ ಸ್ಥಿತಿಯಲ್ಲಿದ್ದೇವೆ ಅಂದರೆ ಇದರ ವಿಶೇಷಣಗಳು ಗುಣಮಟ್ಟದ ಗುಣಲಕ್ಷಣ ಪಟ್ಟಿಯಲ್ಲಿದೆ ಎಂದು ವ್ಯಾಖ್ಯಾನಿಸಬಹುದು ಆದ್ದರಿಂದ ಈ ವಿಶೇಷಣಗಳು ಮತ್ತು ಪ್ರಕ್ರಿಯೆಯ ನಿಯಂತ್ರಣದ ನಡುವಿನ ಹೋಲಿಕೆಯ ವಿಶ್ಲೇಷಣೆಯಲ್ಲಿನ ನಿಯಂತ್ರಣ ಪ್ರಕ್ರಿಯೆಯ ಆಧಾರದ ಮೇಲೆ ನಿಮ್ಮ ಪ್ರಕ್ರಿಯೆಯು ಈ ನಿರ್ದಿಷ್ಟ ವಿಶೇಷಣಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆಯೆ ಎಂದು ನೀವು ನಿರ್ಧರಿಸಬಹುದು ಆದ್ದರಿಂದ ಇಲ್ಲಿ ನಿಯಂತ್ರಣ ಚಾರ್ಟ್ ನಿಮಗೆ ಪ್ರಕ್ರಿಯೆಯ ಕೇಂದ್ರೀಕರಣದ ಬಗ್ಗೆ ಡೇಟಾವನ್ನು ನೀಡುತ್ತದೆ ಮತ್ತು ಪ್ರಕ್ರಿಯೆಯು 2σ ಅಥವಾ 3σ ರ ಹೊತ್ತಿಗೆ ಮುಗಿದಿದೆಯೆ ಎಂದು ನೀವು ನೋಡಬಹುದು ಮತ್ತು ನೀಡಿರುವ ವಿಶೇಷಣಗಳ ಮಿತಿಯನ್ನು ಜೋಡಿಸುವ ಮೂಲಕ ಆ ಎಲ್ಲಾ ವಿಭಿನ್ನ ಸಮಸ್ಯೆಗಳು ಆಯಾ ಪ್ರಕ್ರಿಯೆಯ ಮಿತಿಯೊಂದಿಗೆ ವಿನ್ಯಾಸ ಇದು ನಿಯಂತ್ರಣ ಚಾರ್ಟ್ ದಿಂದ ಸಾಧ್ಯವಾಗುತ್ತದೆ ಆದ್ದರಿಂದ ಇದು ಪ್ರಕ್ರಿಯೆಯ ಮೇಲಿನ ಮತ್ತು ಕೆಳಗಿನ ನಿರ್ದಿಷ್ಟತೆಯ ಮಿತಿಗೆ ನಿಯಂತ್ರಣದ ಇದು ಒಂದು ರೀತಿಯ ಸಂಭಾವ್ಯ ಸಂಬಂಧವಾಗಿದೆ ಅವರು ಇಲ್ಲಿ ಐದು ವಿಭಿನ್ನ ಪ್ರಕ್ರಿಯೆಯನ್ನು ತೋರಿಸುತ್ತಿದ್ದಾರೆ ನೀವು A B C D E ಅನ್ನು ನೋಡಬಹುದು ಇವು ವಿಭಿನ್ನ ಪ್ರಕ್ರಿಯೆಗಳು ಮತ್ತು ಕೆಲವು ಸಂದರ್ಭಗಳಲ್ಲಿ ಅದು ಇರಿಸಿದ ರೀತಿಯಲ್ಲಿ ನಡೆಯುತ್ತಿದೆ ಆದ್ದರಿಂದ ಆ ಭಾಗವು ವಿನ್ಯಾಸ ವಿವರದಂತೆಮೇಲಿನ ನಿರ್ದಿಷ್ಟ ಮಿತಿಯನ್ನು ಮೀರುತ್ತದೆ ಆದ್ದರಿಂದ ಈ ಪ್ರಕ್ರಿಯೆಗಳು ನಿಯಂತ್ರಣದಲ್ಲಿಲ್ಲ ಎಂದು ನಾವು ಹೇಳಬಹುದು ಮತ್ತು ಅದರಿಂದಾಗಿ ಕೆಲವು ನಿರಾಕರಣೆಗಳು ಇರಬಹುದು ಆದಾಗ್ಯೂ ಈ ಪ್ರಕ್ರಿಯೆಯಲ್ಲಿ ಯಾವುದು ಒಳ್ಳೆಯದು ಎಂದರೆ ಚೆದರಿಕೆ ಮತ್ತು ಸರಾಸರಿಗಳನ್ನು ಮೇಲಿನ ಮತ್ತು ಕೆಳಗಿನ ನಿರ್ದಿಷ್ಟತೆಯ ಮಿತಿಗಳಲ್ಲಿ ಇರಿಸಲಾಗುತ್ತದೆ ಪ್ರಕ್ರಿಯೆಯ ನಿಯಂತ್ರಣವನ್ನು ಇರಿರುತ್ತದೆ ಏಕೆಂದರೆ ಇದು ಒಟ್ಟಾರೆ ಪ್ರಕ್ರಿಯೆಯ ಹರಡುವಿಕೆಯನ್ನು ನೀವು ನೋಡಬಹುದು ಸರಾಸರಿ ಕೆಲಸವು ನಿರ್ದಿಷ್ಟತೆಯ ಸುತ್ತ ಕೇಂದ್ರವಾಗಿದ್ದರೆ ಅದು ನಿಜವಾಗಿಯೂ ಸುಮಾರು 100 ಸ್ವೀಕಾರಕ್ಕೆ ಕಾರಣವಾಗುತ್ತದೆ ಏಕೆಂದರೆ ಮೇಲಿನ ಮತ್ತು ಕೆಳಗಿನ ವಿಶೇಷಣಗಳ ಮಿತಿಗಳ ಹೊರಗೆ ಬೀಳುವ ಮೌಲ್ಯಗಳು ಅಷ್ಟೇನೂ ಇಲ್ಲ ಉದಾಹರಣೆಗೆ ಇಲ್ಲಿ ಎರಡನೇ ಪ್ರಕರಣದಲ್ಲಿ ಇದು ಕೇಸ್ ಎರಡು ಸಮತೋಲಿತ ಪ್ರಕ್ರಿಯೆ ನೀವು ನಿಖರವಾಗಿ ಈ ವಿಶೇಷಣಗಳ ಕೇಂದ್ರದಲ್ಲಿರುವಿರಿ ಅದು ನಾವು 100 ಸ್ವೀಕಾರವನ್ನು ಹೊಂದಿರುವ ಏಕೈಕ ಸಂದರ್ಭವಾಗಿದೆ ಮತ್ತು ವಾಸ್ತವವಾಗಿ ಈ ಪ್ರಕ್ರಿಯೆಗಳಲ್ಲಿ ಒಂದು ಹೆಜ್ಜೆ ಮುಂದಿದೆ ಅಲ್ಲಿ ಕೇಂದ್ರೀಕರಣ ಇದ್ದರೂ ಸಹ ಉತ್ಪಾದನೆಯನ್ನು ತಿರಸ್ಕರಿಸುವ ಪ್ರವೃತ್ತಿ ಯಾವಾಗಲೂ ಇರುತ್ತದೆ ಆದ್ದರಿಂದ ವಿನ್ಯಾಸದ ವಿಶೇಷಣಗಳಲ್ಲಿನ ಈ ನಿರ್ದಿಷ್ಟತೆಯ ಮಿತಿಗಳ ನಡುವಿನ ಸಂಪರ್ಕ ಮತ್ತು ಇಲ್ಲಿ ವಿವರಿಸಿರುವ ಪ್ರಕ್ರಿಯೆ ನಿಯಂತ್ರಣವು ಯಂತ್ರದ ಪ್ರಕ್ರಿಯೆಯ ಸಾಮರ್ಥ್ಯಗಳ ಬಗ್ಗೆ ನಿಜವಾಗಿಯೂ ವಿಶ್ಲೇಷಿಸಲು ಸಾಧ್ಯವಾಗುತ್ತದೆ ಪ್ರಕ್ರಿಯೆಯು ನಿಜವಾಗಿಯೂ ವಿಶೇಷಣವನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದ್ದರೆ ಸಾಮಾನ್ಯವಾಗಿ ಒಂದು ರೀತಿಯ ಸ್ಥಿತಿಯನ್ನು ಹೊಂದಿರುತ್ತದೆ ಕೇಸ್ ಎರಡು ಮತ್ತು ಕೇಸ್ ಮೂರು ನಿಜವಾಗಿಯೂ ಹೊರಹೊಮ್ಮುವುದಿಲ್ಲ ಒಂದು ವೇಳೆ ನೀವು ಕೇಸ್ ಎರಡು ಮತ್ತು ಕೇಸ್ ಮೂರು ಹೊಂದಿದ್ದರೆ ವಿನ್ಯಾಸಗಳ ವಿಶೇಷಣಗಳ ಬದಲಾವಣೆಗೆ ನಿಜವಾಗಿಯೂ ಸಂಬಂಧಿಸಿದ ಈ ನಿರ್ದಿಷ್ಟತೆಯ ಮಿತಿಗಳನ್ನು ಪರಿಷ್ಕರಿಸಲು ನೀವು ಪರಿಗಣಿಸಿದ್ದೀರಿ ಅಥವಾ ಪರ್ಯಾಯವಾಗಿ ನಿಮ್ಮ ಯಂತ್ರೋಪಕರಣಗಳನ್ನು ಸಕ್ರಿಯಗೊಳಿಸಲು ನಾವು ಏನನ್ನಾದರೂ ಮಾಡಬೇಕಾಗಿದೆ ಇದರಿಂದಾಗಿ ನಿಮ್ಮ ಪ್ರಕ್ರಿಯೆಯ ನಿಯಂತ್ರಣವು ಬಿಗಿ ಆಗಬಹುದು ಮತ್ತು ಇದು ಹರಡುವಿಕೆಯ ಸರಾಸರಿಗಿಂತ ಹೆಚ್ಚಿರಬಹುದು ಅಥವಾ ಕಡಿಮೆ ಇರಬಹುದು ಆದ್ದರಿಂದ ನೀವು ಮಾಡಿದ ಎಲ್ಲಾ ನಿಯಂತ್ರಣ ಪಟ್ಟಿಯಲ್ಲಿನ ಪ್ರಯೋಗಗಳಿಂದ ನೀವು ನಿಜವಾಗಿಯೂ ಹೊಂದಬಹುದಾದ ಕೆಲವು ವ್ಯಾಖ್ಯಾನಗಳು ಇವು ಗುಣಲಕ್ಷಣ ನಿಯಂತ್ರಣ ಪಟ್ಟಿಗೆ ನಾವು ಹೋಗುವ ಮೊದಲು ಇನ್ನೂ ಕೆಲವು ವ್ಯಾಖ್ಯಾನಗಳಿವೆ ಅದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ಮಾಡುತ್ತೇವೆ ತುಂಬಾ ಧನ್ಯವಾದಗಳು